ಶುಭೋದಯ ಸ್ನೇಹಿತರೆ ಈ ಹಿಂದಿನ ಉಪನ್ಯಾಸಗಳಲ್ಲಿ ಹಾಗೂ ಮುಂದೆ ಬರುವಂತಹ ಕೆಲವೊಂದು ಉಪನ್ಯಾಸಗಳಲ್ಲಿ ಸ್ವಲ್ಪ ತತ್ವಜ್ಞಾನದ ಬಗ್ಗೆ ಅಂದರೆ ಇದನ್ನು ಶುರು ಮಾಡುವ ಮುನ್ನ ಯಾವುದನ್ನು ಮಾಡಬೇಕು ಮಾಡಬಾರದು ಎಂಬುದನ್ನು ಈ ಕೆಳಕಂಡ ವಿಧಾನವನ್ನು ಉಪಯೋಗಿಸಿಕೊಂಡು ವಿಮಾನ ವಿನ್ಯಾಸ ಮಾಡೋಣ ಈ ಹಿಂದಿನ ಉಪನ್ಯಾಸದಲ್ಲಿ ನಮ್ಮ ವಿದ್ಯಾರ್ಥಿಗಳು ಏರೋ ಮಾಡಲ್ಸ್ಗಳನ್ನು ವಿನ್ಯಾಸ ಮಾಡುತ್ತಿರುವಾಗ ನಾನು ಇದರ ಪ್ರಾಥಮಿಕವಾದ ಹಂತದಲ್ಲಿ ನಿಮಗೆ ತೋರಿಸಿರಬಹುದು ಹಾಗೂ ಕೆಲವೊಂದು ಸಹಾಯಕವಾಗಿದ್ದವು ಆದ್ದರಿಂದ ನಾನು ನಿಮಗೆ ಹೇಳಿದ್ದೆ ಏನೆಂದರೆ ನೀವು ಉಪನ್ಯಾಸಕ್ಕೆ ಬರುವಾಗ ನಿಮ್ಮ ಯಾವುದೇ ರೀತಿಯ ಆಲೋಚನೆಗಳನ್ನು ತೆಗೆದುಕೊಂಡು ಬರಬೇಡಿ ಎಂದು ಆದರೆ ನಿಜವಾಗಿ ಹೇಳುತ್ತಿದ್ದೇನೆ ನೀವು ಈಗ ಉತ್ಸಾಹಭರಿತ ಒಬ್ಬ ಎರೋ ಮಾಡಲರ್ನನ್ನು ಕಂಡುಹಿಡಿದರೆ ಅವನ ಭಾವನೆಗಳು ಇವುಗಳ ಸಂಖ್ಯೆಗಳಗೋಸ್ಕರ ತುಂಬಾ ಹೆಚ್ಚಾಗಿ ಇರುತ್ತದೆ ಅಂತಹ ಏರೋ ಮಾಡಲರ್ನನ್ನು ನೀವು ಗೌರವಿಸಬೇಕು ಅವನು ನಿಜವಾದ ಏರೋ ಮಾಡಲರ್ಆಗಿರುತ್ತಾನೆ ನಾನು ಅಂತಹ ವ್ಯಕ್ತಿಗಳ ಜೊತೆಗೆ ಕೆಲಸ ಮಾಡಿದ್ದೇನೆ ಕ್ಯಾಪ್ಟನ್ ಅಮೂಲ್ಯ ಕ್ಯಾಪ್ಟನ್ ಮುಖರ್ಜಿ ಮುಂತಾದವರಿಂದ ನಾನು ಕಲಿತಿದ್ದೇನೆ ನೀವು ಈ ವಿಷಯದ ಸ್ಪರ್ಧಿಯಾಗಿ ಏರೋ ಮಾಡಲರ್ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುತ್ತೀರಾ ಒಬ್ಬ ನಿಜವಾದ ಏರೋ ಮಾಡಲರ್ ನಿಮಗೆ ಈ ಏರೋಡೈನಮಿಕ್ಸ್ ನಿಯಮಗಳನ್ನು ನಿಮಗೆ ಬೇಕಾದ ರೀತಿಯಲ್ಲಿ ತಿಳಿಸಲು ಸಾಧ್ಯವಾಗದೇ ಇರಬಹುದು ಆದರೆ ನೀವು ಈ ವಿಷಯವನ್ನು ಕಲಿತರೆ ಅವನ ಭಾವನೆಗಳನ್ನು ಸಂಖ್ಯಾ ರೂಪದಲ್ಲಿ ಬದಲಾಯಿಸಬಹುದು ಒಂದು ವಿಧಾನವನ್ನು ವೈಜ್ಞಾನಿಕ ಊಹೆಗಳ ಮೇಲೆ ಸೃಷ್ಟಿಸಬಹುದು ಹೀಗಾಗಿ ಇಂತಹ ಪ್ರಸಂಗಗಳಲ್ಲಿ ಈ ವಿಷಯವು ಏರೋ ಮಾಡಲರ್ ಜೊತೆಗೆ ವಿಲೀನಗೊಳ್ಳುತ್ತದೆ ಆದರೆ ಈ ಸಮಯದಲ್ಲಿ ಅಲ್ಲ ನಾವು ಸೃಷ್ಟಿಸಿದ ಮೇಲೆ ಒಂದು ಸೂಕ್ತ ಸಮಯದಲ್ಲಿ ಏರೋ ಮಾಡಲರ್ನನ್ನು ಕರೆದುಕೊಂಡು ಬರುತ್ತೇನೆ ಒಬ್ಬ ಗೌರವಾನ್ವಿತ ಏರೋ ಮಾಡಲರ್ನನ್ನು ಹಾಗೂ ಅವರ ಜೊತೆ ನನ್ನ ಆಲೋಚನೆಗಳನ್ನು ಹಂಚಿಕೊಂಡು ಈ ನನ್ನ ಮಾತನ್ನು ಸಾಬೀತುಪಡಿಸಲು ಯತ್ನಿಸುತ್ತೇನೆ ನಾವು ಈ ಉಪಯೋಗಕಾರಿ ವಿಷಯಗಳನ್ನು ಮುಂದುವರಿಸೋಣ ಹಾಗೂ ಇದು ಈ ಹಿಂದೆ ಪಾಠ ಮಾಡಿರುವ ವಿಷಯಗಳ ಪರಿಶೀಲನೆ ಕೂಡ ಆಗಿರುತ್ತದೆ ನಾವು ಈ WS ಬಗ್ಗೆ ಮಾತನಾಡುತ್ತಿರುವುದನ್ನು ಈ ಮುಂಚೆ ಗಮನಿಸಿದ್ದೇವೆ ನಾವು TW ಬಗ್ಗೆ ಕೂಡ ಮಾತನಾಡಿದ್ದೇವೆ ಹೀಗಾಗಿ TW ಬಗ್ಗೆ ಯೋಚಿಸಿದಾಗ TW ಅವಶ್ಯಕತೆ ಒಂದು ಸರಳವಾದ ಕ್ರೂಜ್ ಸ್ಥಿತಿಯಲ್ಲಿರುವ ವಿಮಾನಗೆ ಎಷ್ಟು ಬೇಕಾಗಿರುತ್ತದೆ ನನಗೆ ಅದನ್ನು ನಿಜವಾಗಿಯೂ ಕಂಡುಹಿಡಿಯಬೇಕು ಎಂದು ಅನಿಸಿದರೆ ನನಗೆ ಇವೆಲ್ಲವೂ ಗೊತ್ತಿದೆ 𝑇 𝐷 𝐿 𝑊 ನಾನು ಇದನ್ನು ಹೀಗೆ ಬರೆದಾಗ TW1CLCD ಹಾಗಾದರೆ ಕ್ರೂಜ್ ಸ್ಥಿತಿಯಲ್ಲಿ TW ಏನಾಗಿರುತ್ತದೆ ನಾನು ಇದನ್ನು ಹೇಗೆ ಉತ್ತರಿಸಬಹುದು ಅಂದರೆ ನನಗೆ ಈ CLCD ಗುರುತ್ ಇರಬೇಕು ನಾನು ಕ್ರೂಜ್ ಮಾಡುತ್ತಿದ್ದೇನೆ ಉದಾಹರಣೆಗೆ ನಾನು ಇವಾಗ ಕ್ರೂಜ್ ಮಾಡುತ್ತಿದ್ದರೆ ಡ್ರ್ಯಾಗ್ ಕನಿಷ್ಠ ವಾಗಿರುತ್ತದೆ ಇದು ಡ್ರ್ಯಾಗ್ ಕಡಿಮೆ ಇರುವ ತರಹ ಕ್ರೂಜ್ ಮಾಡುತ್ತಿದೆ ಹಾಗಾದರೆ ಇಂತಹ ಸ್ಥಿತಿಯಲ್ಲಿ ನನಗೆ ಗೊತ್ತಿದೆ CLCD ಗರಿಷ್ಠವಾಗಿರಬೇಕು ಹಾಗೂ ಇದರ ಅರ್ಥ CL ಎಷ್ಟು ಇರಬೇಕೆಂದರೆ CLCD0K ಈ ಸಂಖ್ಯೆ ಆಗಿರುತ್ತದೆ ಹೀಗಾಗಿ ತಕ್ಷಣವಾಗಿ CLCD ಮುಖಾಂತರ TW 1 ಆಗಿರುತ್ತದೆ ಎಂದು ನನಗೆ ಗೊತ್ತಿದೆ ಮತ್ತು CLCD ಇದನ್ನು ಗರಿಷ್ಠವಾಗಿ ಸುತ್ತದೆ ನಾನು TW ಕ್ರೂಜ್ ಬರೆದಾಗ ನಾನು ಹೇಳುವುದು ಕನಿಷ್ಠವಾದ TW ಕ್ರೂಜ್ ಅಂದರೆ CLCD ಗರಿಷ್ಠವಾಗಿರುತ್ತದೆ ಇದರ ಅರ್ಥ ಡ್ರ್ಯಾಗ್ ಕನಿಷ್ಠವಾಗಿರುತ್ತದೆ TW1CLCDmax ಇದು ಮುಂದೆ CLCD0K ಸಾಮಾನ್ಯವಾಗಿ ಈ CLCDmax 15 ಆಗಿರಬಹುದು ಈ ಒಂದು ಸಂಖ್ಯೆಯನ್ನು ಬರೆದಿದ್ದೇನೆ ಹೀಗಾಗಿ ನೀವು ಇಲ್ಲಿ ತಕ್ಷಣವಾಗಿ ಗಮನಿಸಬಹುದು ಏನೆಂದರೆ TW ಕ್ರೂಜ್ 1 ಅನುಪಾತ 15 ಆಗಿರುತ್ತದೆ ಆದರೆ TW ಕ್ರೂಜ್ 1 ಅನುಪಾತ 15 TW ಟೇಕಾಫ್ ಗೆ ಸರಿಸಮಾನವಾಗಿ ಇಲ್ಲವೆಂದು ನೀವು ಇಲ್ಲಿ ತಿಳಿದಿರಬೇಕು ಆದರೆ ಯಾಕೆ ಈ ಎರಡು ಸಂಗತಿಗಳಾದ ಅಂದರೆ TW ಕ್ರೂಜ್ಗೆ ಮತ್ತು TW ಟೇಕಾಫ್ಗೆ ಮಾನದಂಡಗಳು ಬೇರೆ ಬೇರೆ ಆಗಿರುವುದು ನಮಗೆ ತಿಳಿದಿರಬೇಕು ಅವುಗಳನ್ನು ನಾವು ಗಮನಿಸಿದಾಗ ಹೀಗೆ ಬರೆದರೆ T D Wcos0 ಹಾಗೂ ನಾನು ಈಗ ತ್ವರಿತವಾಗಿಸದೆ ಟೇಕಾಫ್ ಮಾಡುವುದಾದರೆ ಅಂದರೆ ಸ್ಥಿರವಾದ ಕ್ಲೈಮ್ ಚಿಕ್ಕದಾದ ಕ್ಲೈಮ್ ಮಾಡಿದಾಗ TWWsin1CLCD ಹೀಗಾಗಿ TW ಟೇಕಾಫ್ ಕ್ಲೈಮ್ ಕೋನ γ ಮೇಲೆ ಅವಲಂಬಿತವಾಗಿರುತ್ತದೆ TW ಕ್ರೂಜ್ CLCDmax ಮೇಲೆ ನಿರ್ಧರಿತವಾಗಿರುತ್ತದೆ ಹೀಗಾಗಿ ನಾನು ವಿನ್ಯಾಸಕಾರ ಆದರೆ TW ಕ್ರೂಜ್ ಅವಶ್ಯಕತೆಯು ಎಷ್ಟು ಎಂದು ನನಗೆ ತಿಳಿದಿರುತ್ತದೆ ಏಕೆಂದರೆ ಯಾವುದೇ ರೀತಿಯಲ್ಲಿ ನಾನು ವಿನ್ಯಾಸ ಮಾಡಿದರೂ ನನಗೆ ಅಂದಾಜಾಗಿ CLCD 10 ಅಥವಾ 15 ಆಗಿರುತ್ತದೆ ಎಂದು ಗೊತ್ತು ಹೀಗಾಗಿ ನನಗೆ ಅವಶ್ಯಕ ಆಗಿರುವಂತಹ TW ಕ್ರೂಜ್ 1 ಅನುಪಾತ 15 ಆಗಿರುತ್ತದೆ ಮತ್ತು TW ಟೇಕಾಫ್ ಎಷ್ಟು ಬೇಕಾಗಿರುತ್ತದೆ ಇದಕ್ಕೆ ಒಂದು ದಾರಿ ಏನೆಂದರೆ ನಾನು ಈಗ 15 ಡಿಗ್ರಿ ಕ್ಲೈಮ್ ಕೋನ ದಲ್ಲಿ 20 ಡಿಗ್ರಿ ಕ್ಲೈಮ್ ಕೋನ ದಲ್ಲಿ ಕ್ಲೈಮ್ ಮಾಡಿದರೆ ಹೀಗಾಗಿ ನಾನು ಇಲ್ಲಿ ಸುಲಭವಾಗಿ ನೋಡಬಹುದು ಈ W ಇಲ್ಲಿ ಇರುವುದಿಲ್ಲ ಈ W ಇಲ್ಲಿ ಇರುವುದು ಇರುವುದಿಲ್ಲ ಹೌದು ಇದು ನೇರ ಅನುಪಾತದಲ್ಲಿ ಸೈನ್ ಗಾಮಗೆ ಆಗಿರುತ್ತದೆ ಆದರೆ ಈ TW ಟೇಕಾಫ್ ಸಮಯದಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ನಿಭಾಯಿಸುತ್ತದೆ ಟೇಕಾಫ್ ಅಂದರೆ ಪ್ರಾರಂಭದಿಂದ V ಟೇಕಾಫ್ ವೇಗ ತಲುಪುವ ಒಂದು ಹಂತ ಆಗಿರುತ್ತದೆ ಇದಕ್ಕೆ ಬೇಕಾಗುವ ದಾರಿಯನ್ನು ಕಡಿಮೆ ಮಾಡಬೇಕಾದರೆ ನಾನು ಈ ವಿಮಾನವನ್ನು ಹೆಚ್ಚಿನ ವೇಗದಲ್ಲಿ ತ್ವರಿತಗೊಳಿಸಬೇಕಾಗುತ್ತದೆ ಈ ದಾರಿಯನ್ನು ಕಡಿಮೆ ಮಾಡಬೇಕಾದರೆ ಅಂದರೆ ನಿಜವಾಗಿಯೂ ಈ ದಾರಿಯನ್ನು ಕಡಿಮೆ ಮಾಡಬೇಕಾದರೆ TW ತುಂಬಾ ಹೆಚ್ಚಿಗೆ ಇರಬೇಕಾಗುತ್ತದೆ ಏಕೆಂದರೆ ವಿಮಾನವನ್ನು ಆದಷ್ಟು ಬೇಗ ತ್ವರಿತಗೊಳಿಸಲು ಎಷ್ಟು ಪ್ರಮಾಣದ ಬಲದ ಪ್ರಯೋಗ ಮಾಡಬೇಕಾಗುತ್ತದೆ ಎಂದು TW ನಿರ್ಧರಿಸುತ್ತದೆ ಈ ಪ್ರಸಂಗದಲ್ಲಿ 0 ಇಂದ V ಟೇಕಾಫ್ ವರೆಗೆ ಹೀಗೆ TW ಒಂದು ಪಾತ್ರವನ್ನು ಹೊಂದಿರುತ್ತದೆ TW ಅವಶ್ಯಕತೆಯು ಕ್ರೂಜ್ ಮಾಡುವಾಗ ಅಥವಾ ಕ್ಲೈಮ್ ಮಾಡುವಾಗ ಎಷ್ಟಾಗಿರಬಹುದು ಎಂಬುದನ್ನು ವಿವರವಾಗಿ ತಿಳಿಯುವುದಕ್ಕಿಂತ ಮುಂಚೆ ನನಗೆ ಈಗ ಒಂದು ತಿರುವು ತೆಗೆದುಕೊಳ್ಳಬೇಕಾದರೆ ಬೇಗ ತಿರುವು ತೆಗೆದುಕೊಳ್ಳಬೇಕಾದರೆ TW ಕೂಡ ಒಂದು ನಿರ್ದಿಷ್ಟವಾದ ಪಾತ್ರವನ್ನು ಹೊಂದಿರುತ್ತದೆ ಅದನ್ನು ನಾವು ಒಂದೊಂದಾಗಿ ಗಮನಿಸೋಣ ಈ ಸಂಗತಿಯು ನಮಗೆ ತುಂಬಾ ಸ್ಪಷ್ಟವಾಗಿರಬೇಕು ಇವೆಲ್ಲವುಗಳನ್ನು ನಾನು ಚರ್ಚಿಸುವಾಗ ನೀವು ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು ಏನೆಂದರೆ ನೀವು ಒಂದು ವಿಮಾನವನ್ನು ವಿನ್ಯಾಸ ಮಾಡುತ್ತಿರುವಾಗ ನಿರ್ದಿಷ್ಟವಾಗಿ ಹೇಳಲು ಸಾಧ್ಯವಿಲ್ಲ ಏನೆಂದರೆ TW ಕ್ರೂಜ್ಗೆ ನನಗೆ ಇಷ್ಟು ಬೇಕು TW ಟೇಕಾಫ್ಗೆ ನನಗೆ ಇಷ್ಟು ಬೇಕು TW ತ್ವರಿತವಾದ ಸ್ಥಿತಿಯಲ್ಲಿ ನನಗೆ ಇಷ್ಟು ಬೇಕು ಎಂದು ಏಕೆಂದರೆ ನೀವು ಇಲ್ಲಿ ಗಮನಿಸಬಹುದು TW ಕ್ರೂಜ್ 15 ಹಾಗಿದ್ದರೆ ಹಾಗೂ ಈ TW ಎಷ್ಟಿರಬೇಕು ಎಂದು ನನಗೆ ಗೊತ್ತಿದ್ದು ಮಾಡುವುದಾದರೆ ಅದು ಈ ಸಂಖ್ಯೆಯಿಂದ ಬೇರೆಯಾಗಿರುತ್ತದೆ ಹಾಗಾದರೆ ಇಲ್ಲಿ ಏನಾಗುತ್ತಿದೆ ನಾನು ಇಲ್ಲಿಂದ ಅಲ್ಲಿಗೆ ಹೋದಾಗ ಅದರ ತೂಕವು ಕಡಿಮೆಯಾಗುತ್ತಿದೆ ಏಕೆಂದರೆ ಇಂಧನವು ಉಪಯೋಗಿಸಲಾಗುತ್ತಿದೆ ಹಾಗಾದರೆ ಯಾವುದು ಒಳ್ಳೆಯ ವಿಧಾನವಾಗಿದೆ ಈಗ ನಮಗೆ ಎಷ್ಟು ಪ್ರಮಾಣದ ಇಂಧನವು ಉಪಯೋಗಿಸಲಾಗುತ್ತಿದೆ ಎಂದು ತಿಳಿದಾಗ ತೂಕವನ್ನು ಬದಲಾಯಿಸಬಹುದು ಅಂದರೆ ತೂಕವನ್ನು ಹೆಚ್ಚಿಸಬಹುದು ಮತ್ತು ಈ TW ಟೇಕಾಫ್ಗೆ ಉಪಯೋಗಕಾರಿ ಆಗಿರುತ್ತದೆ ಹೀಗಾಗಿ ಪ್ರತಿಯೊಂದು ಇಂತಹ ಅನುಪಾತವನ್ನು ತೂಕದ ಜೊತೆಗೆ ಉಪಯೋಗಿಸಿ W ಟೇಕಾಫ್ ಕಂಡುಹಿಡಿಯಲಾಗುತ್ತದೆ ಇದನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಂಡಿರಬೇಕು ಹಾಗೂ ಇದರ ಕಾರಣ ತುಂಬಾ ಸುಲಭವಾಗಿದೆ ಏನೆಂದರೆ TW ಟೇಕಾಫ್ ಒಂದು ಸೂಕ್ತವಾದ ಸಂಖ್ಯೆ ಯಾದರೆ W ಹಾಗೂ W ಟೇಕಾಫ್ಗೆ ಸಮಾನ ಆಗಿರುವುದಿಲ್ಲ ಆದರೆ ಒಬ್ಬ ವಿನ್ಯಾಸಕಾರರಾಗಿ ನಮಗೆ W ಟೇಕಾಫ್ ಅವಶ್ಯಕತೆ ಮೌಲ್ಯವು ಗೊತ್ತಿರಬೇಕಾಗುತ್ತದೆ ಎಲ್ಲಿಂದ ನಾವು ಪ್ರಾರಂಭಿಸುತ್ತೇವೆ ಹೀಗಾಗಿ ಈ ಸಂಖ್ಯೆಯನ್ನು ಅಥವಾ ಯಾವುದೇ ಸಂಖ್ಯೆಯನ್ನು W ನಿಂದ ಭಾಗಿಸಿ ಅದನ್ನು W ಟೇಕಾಫ್ ಆಗಿ ತೂಕವನ್ನು ಸಮತೋಲಿಸಿ ಎಂದು ಸಲಹೆ ನೀಡಲಾಗುತ್ತದೆ ಹೆಚ್ಚಾನು ಹೆಚ್ಚಾಗಿ ಇದು ಇಂಧನದ ಉಪಯೋಗದಿಂದ ಆಗಿರುತ್ತದೆ ಹಾಗೂ ಅದು ಕಠಿಣವಾದ ಕ್ರಿಯೆ ಆಗಿರಲ್ಲ ಹೀಗಾಗಿ ಇದು ಒಂದು ಪ್ರಮುಖವಾದ ವಿಷಯ ನಿಮಗೆ ತಿಳಿದಿರಬೇಕು ಇನ್ನೊಂದು ಪ್ರಮುಖವಾದ ಅಂಶ ಎಂದರೆ CLCD max ಕೆಲವೊಮ್ಮೆ ಈ ಪವರ್ ನನ್ನು ನೆನಪಿನಲ್ಲಿಡಿ ನಾವು max ಬಗ್ಗೆ ಚರ್ಚಿಸೋಣ ಮತ್ತೆ ಪುನಹ ಪರ್ಫಾರ್ಮೆನ್ಸ್ ವಿಷಯವನ್ನು ಗಮನಿಸೋಣ ನಾನು ಈ ರೇಂಜ್ ಹಾಗೂ ಎಂಡುರನ್ಸ್ ಬಗ್ಗೆ ಮಾತನಾಡಲು ಇದ್ದೇನೆ ಅದು ಪರ್ಫಾರ್ಮೆನ್ಸ್ ಅಂಶಗಳಲ್ಲಿ ಒಂದು ಪ್ರಮುಖವಾಗಿರುತ್ತದೆ ಹೀಗಾಗಿ ನಾನು ಈ ಹಿಂದೆ ಚರ್ಚಿಸಿರುವ ವಿಷಯವಾದ ಕನಿಷ್ಠವಾದ ಡ್ರ್ಯಾಗ್ಗೆ ಬೇಕಾದ CL ನಿಮಗೆ ತಿಳಿದಿದೆ ಅದರ ಸ್ಥಿತಿಯು CLCD0K ಹಾಗೂ ಕನಿಷ್ಠವಾದ ಶಕ್ತಿಗೆ ಬೇಕಾಗಿರುವ CL CL3CD0K ಹೀಗಾಗಿ ಇವೆಲ್ಲವುಗಳನ್ನು ಬರೆಯುವುದಕ್ಕೆ ಒಂದು ಉದ್ದೇಶವಿದೆ ಏನೆಂದರೆ ನೀವು ಪುನಹ ಇವೆಲ್ಲವುಗಳನ್ನು ಪುನರಾವರ್ತಿಸಿ ಎಂದು ಹೀಗಾಗಿ ನೀವು ಅಪ್ಲಿಕೇಶನ್ ನನ್ನು ವಿನ್ಯಾಸದ ಸಂಶ್ಲೇಷಣೆಯ ಮುಖಾಂತರ ಅರ್ಥಮಾಡಿಕೊಳ್ಳಲು ತಯಾರಾಗಿದ್ದೀರಾ ಎಂದು ಈ ಪರಿಕಲ್ಪನೆಯ ಸಂಸ್ಲೇಷಣೆಯು ಪರಿಕಲ್ಪನೆಯ ವಿನ್ಯಾಸದ ಗೋಸ್ಕರ ಮಾಡಲಾಗುತ್ತದೆ ಕನಿಷ್ಠವಾದ ಡ್ರ್ಯಾಗ್ಗೆ ಕನಿಷ್ಠವಾದ CL ಬೇಕಾದ ಎಂದರೆ ಕನಿಷ್ಠವಾದ ಡ್ರ್ಯಾಗ್ಗೆ ಅವಶ್ಯಕ CL CLCD0K ಹಾಗೂ ಇದು ಗರಿಷ್ಠ ವಾದ CLCDಗೆ ನಿರ್ಧಾರಿತವಾಗಿರುತ್ತದೆ ಹಾಗೂ ಅದು maxಗೆ ಅವಲಂಬಿತವಾಗಿರುತ್ತದೆ ಈಗ ನಾವು ಇದನ್ನು ಹೇಗೆ ಉಪಯೋಗಿಸಬಹುದು ಎಂದು ನೋಡೋಣ ಹೀಗಾಗಿ ಈ ರೀತಿ ನಾನು ಬರೆದಾಗ CDCD0KCL2 ಹೀಗಾಗಿ ಕನಿಷ್ಠವಾದ ಡ್ರ್ಯಾಗ್ಗೆ CD ಬರೆದಾಗ CD0KCL2 ಹಾಗಾದರೆ ಇದು ಈ ರೀತಿ ಆಗಬಹುದು CDmD2CD0 ಇದೇನೂ ನಿಮಗೆ ಹೊಸತು ಅಲ್ಲ ಅದೇ ರೀತಿ ಕನಿಷ್ಠವಾದ ಶಕ್ತಿಗೆ CD CDCD0KCL2 ಮತ್ತು CL3CD0K ಹಾಗಾದರೆ ಇದು ಸರಿ ಸಮಾನವಾಗಿ CDmP4CD0 ಇದನ್ನು ನೀವು ಗಮನಿಸಬಹುದು ಏನೆಂದರೆ ಕನಿಷ್ಠವಾದ ಡ್ರ್ಯಾಗ್ಗೆ CDಯು 2CD0 ಹಾಗೂ ಕನಿಷ್ಠವಾದ ಶಕ್ತಿಗೆ 4CD0 ಆಗಿರುತ್ತದೆ ಹೀಗಾಗಿ ಸಹಜವಾಗಿ ಲಿಫ್ಟ್ ತೂಕಕ್ಕೆ ಸರಿಸಮಾನವಾಗಿ ಇದೆ ಎಂದು ಅನಿಸಿದಾಗ ಕನಿಷ್ಠವಾದ ಡ್ರ್ಯಾಗ್ಗೆ Vಯು ಈ ಕೆಳಕಂಡಂತೆ ಇರುತ್ತದೆ V2WS CD0K ಹಾಗಾದರೆ ಕನಿಷ್ಠವಾದ ಶಕ್ತಿಗೆ V ಎಷ್ಟು ಇರಬೇಕು ನಿಮಗೆ ತಿಳಿದಿರುವ ಹಾಗೆ ಕನಿಷ್ಠವಾದ ಶಕ್ತಿಗೆ V ಅಂದರೆ CL3 CD0K ಅಂದರೆ ನಾನು ಈ ರೀತಿ ಬರೆಯಬಹುದು Vmp2WS 3 CD0K ಹೀಗಾಗಿ ಅದನ್ನು ಈ ರೀತಿ ಕೂಡ ಬರೆಯಬಹುದು ಇಲ್ಲಿದೆ ನೋಡಿ ಅದೇ ರೀತಿ ಕನಿಷ್ಠವಾದ ಡ್ರ್ಯಾಗ್ಗೆ V ನೇರವಾಗಿ ನಿಮಗೆ ದೊರಕುತ್ತದೆ ಇವೆಲ್ಲವುಗಳು ನಿಮಗೆ ಮತ್ತೆ ಎಲ್ಲವನ್ನು ಪುನರಾವರ್ತಿಸಲು ಸಹಾಯಮಾಡುತ್ತವೆ ಹೀಗಾಗಿ ನಾನು ಕೆಲವೊಂದು ಊಹೆಗಳನ್ನು ಮಾಡಿದಾಗ ಏನು ತೊಂದರೆಗಳಿಲ್ಲದೆ ಅದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ಈಗ ಇಂತಹ ಒಂದು ಪ್ರಸಂಗದಲ್ಲಿ ಯಾವ ಸ್ಥಿತಿಯಲ್ಲಿ ಡ್ರ್ಯಾಗ್ ಹೆಚ್ಚಿಗೆ ಇರುತ್ತದೆ ಎಂದು ತಿಳಿದುಕೊಳ್ಳುವುದಾದರೆ ಈ ಪ್ರಶ್ನೆಯನ್ನು ಏಕೆ ಕೇಳಿದ್ದೇನೆಂದರೆ ಬನ್ನಿ ಗಮನಿಸೋಣ ಇಲ್ಲಿ CD ಇದೆ ಹಾಗೂ ಈ ಡ್ರ್ಯಾಗ್ ಅಂದ ಈ ಡ್ರ್ಯಾಗ್ ಗಮನಿಸಿದಾಗ D12V2SCD ಇಲ್ಲಿ ಒಂದು ವಿಷಯವು ಸ್ಪಷ್ಟವಾಗಿದೆ ನಾನು ಇಲ್ಲಿ ಹಾರುವಾಗ CLmp3 CD0K ಒಂದು ಎತ್ತರದಲ್ಲಿ ಲಿಫ್ಟ್ ತೂಕಕ್ಕೆ ಸರಿಸಮಾನವಾಗಿ ಇರುವ ಪ್ರಸಂಗದಲ್ಲಿ ಇದು ಕನಿಷ್ಠವಾದ ಶಕ್ತಿ ಆಗಿರುತ್ತದೆ ನಾನು ಕಡಿಮೆ ವೇಗದಲ್ಲಿ ಚಲಿಸುತ್ತೇನೆ ಏಕೆಂದರೆ ಕನಿಷ್ಠವಾದ ಡ್ರ್ಯಾಗ್ ಪ್ರಸಂಗದಲ್ಲಿ ಅವಶ್ಯಕ CLಗಿಂತ CL ಹೆಚ್ಚಾಗಿ ಇರುತ್ತದೆ ಹೀಗಾಗಿ ಇಂತಹ ಸ್ಥಿತಿಯಲ್ಲಿ ಕನಿಷ್ಠವಾದ ಶಕ್ತಿಯ ಸ್ಥಿತಿ ಡೈನಮಿಕ್ ಒತ್ತಡವು ಕಡಿಮೆ ಇರುತ್ತದೆ ಇದು ಕೇವಲ ಡೈನಮಿಕ್ ಒತ್ತಡಕ್ಕೆ ಅನುಗುಣವಾಗಿರುತ್ತದೆ ನಾನು ಈಗ ಈ ಡೈನಮಿಕ್ ಒತ್ತಡವನ್ನು ಅದರ ಕನಿಷ್ಠವಾದ ಶಕ್ತಿಗೆ ನೋಡಿದಾಗ ಅದು ಡೈನಮಿಕ್ ಒತ್ತಡದ ಕನಿಷ್ಠವಾದ ಡ್ರ್ಯಾಗ್ಗಿಂತ ಕಡಿಮೆಯಾಗಿರುತ್ತದೆ ನಿಮಗೆ ಇಲ್ಲಿ ನೀನಾದ್ರೂ ಸಮಸ್ಯೆ ಇದೆಯಾ ಏಕೆಂದರೆ ಈ ಕನಿಷ್ಠವಾದ ಶಕ್ತಿಯ CL ಕನಿಷ್ಠವಾದ ಡ್ರ್ಯಾಗ್ನ CLಗಿಂತ ಹೆಚ್ಚಿಗೆ ಇರುತ್ತದೆ ಹೀಗಾಗಿ ಕನಿಷ್ಠವಾದ ಶಕ್ತಿಯಲ್ಲಿ ವೇಗವು ಕನಿಷ್ಠವಾದ ಡ್ರ್ಯಾಗ್ನ CL ಗಿಂತ ಕಡಿಮೆಯಾಗಿರುತ್ತದೆ ಏಕೆಂದರೆ ತೂಕವನ್ನು ಸಮತೋಲನ ಮಾಡಬೇಕಾಗುತ್ತದೆ ಒಂದೇ ಎತ್ತರದಲ್ಲಿ ತುಲನೆ ಮಾಡಬೇಕಾದರೆ ನೈಸರ್ಗಿಕವಾಗಿ ಡೈನಮಿಕ್ ಒತ್ತಡವು ½𝜌𝑉2 ತೂಕ ಹಾಗೂ ಲಿಫ್ಟನ್ನು ಸಮಾನುಪಾತದಲ್ಲಿ ಇಟ್ಟುಕೊಂಡಿರುತ್ತದೆ ಹೀಗಾಗಿ ಕನಿಷ್ಠವಾದ ಶಕ್ತಿಗೆ ಇರುವಂತಹ ಡೈನಮಿಕ್dynamic ಒತ್ತಡವು ಕನಿಷ್ಠವಾದ ಡ್ರ್ಯಾಗ್ನ ಡೈನಮಿಕ್ ಒತ್ತಡಕ್ಕಿಂತ ಕಡಿಮೆಯಾಗಿರುತ್ತದೆ ಹೀಗಾಗಿ ಕನಿಷ್ಠವಾದ ಶಕ್ತಿಯ ಡ್ರ್ಯಾಗ್ ½𝜌𝑉2𝑆𝐶 ಆಗಿರುತ್ತದೆ ಹಾಗೂ V ನಾವು ಬರೆದಾಗ Vmp2WS 3 CD0K ಹಾಗಾದರೆ ಇದು ಮುಂದೆ Dmp122WS3CD0K ಮತ್ತು ಡ್ರ್ಯಾಗ್ ಒಂದು ಕನಿಷ್ಠವಾದ ಡ್ರ್ಯಾಗ್ ಪ್ರಸಂಗದಲ್ಲಿ LD ಗರಿಷ್ಠ ಆದಾಗ ಈ ಪ್ರಸಂಗದಲ್ಲಿ LD ಗರಿಷ್ಠ ಆದಾಗ ಅದು ಈ ರೀತಿ ಆಗಬಹುದು Dmp122WSCD0K ಈಗ ನಾನು ಒಂದು ಪ್ರಶ್ನೆ ಕೇಳಿದರೆ ಯಾವ ಪ್ರಸಂಗದಲ್ಲಿ ಡ್ರ್ಯಾಗ್ ಹೆಚ್ಚಿಗೆ ಇರುತ್ತದೆ ನೋಡೋಣ ಇವೆರಡರ ಅನುಪಾತವನ್ನು ತೆಗೆದಾಗ ಈ ರೀತಿ ಬರೆಯಬಹುದು DmPDmD23 ನೀವು ಇವಾಗ ನೋಡಬಹುದು ನಾನು ಕೆಲವೊಂದು ಅಂಶಗಳನ್ನು ಮರೆತುಬಿಟ್ಟಿದ್ದೇನೆ ಹೀಗಾಗಿ ಕನಿಷ್ಠವಾದ ಶಕ್ತಿಗೆ ಡ್ರ್ಯಾಗ್ ಈ ರೀತಿ ಇರುತ್ತದೆ D12V2SCD ಕನಿಷ್ಠವಾದ ಶಕ್ತಿಗೆ CD ಎಷ್ಟು ಇರುತ್ತದೆ ಕನಿಷ್ಠವಾದ ಶಕ್ತಿಗೆ CD ಯು 4CD0 ಆಗಿರುತ್ತದೆ ಅದೇ ರೀತಿ ಇಲ್ಲಿಯೂ ಕೂಡ ಹಾಗೆ ನಾವು ನೋಡಿದ್ದೇವೆ S ಅನ್ನು 2CD0 ಆಗಿ ಮರೆತುಬಿಟ್ಟಿದ್ದೇನೆ ಏಕೆಂದರೆ ನಾವು ನೋಡಿರುವ ತರಹ ಕನಿಷ್ಠವಾದ ಶಕ್ತಿಗೆ CD ಯು 4CD0 ಆಗಿರುತ್ತದೆ ಹಾಗೂ ಕನಿಷ್ಠವಾದ ಡ್ರ್ಯಾಗ್ಗೆ ಅದು 2CD0 ಆಗಿರುತ್ತದೆ ಇದನ್ನು ಈಗಾಗಲೇ ನೋಡಿದ್ದೇವೆ ಹಾಗಾದರೆ ಇದರ ಅನುಪಾತ ತೆಗೆದುಕೊಂಡು ನೋಡಿದಾಗ ಈ 2 ಹಾಗೂ 4 ಮತ್ತು 2 ಹೊಡೆದು ಹಾಕುವುದು ಹೀಗಾಗಿ ಇಲ್ಲಿ 2 ಉಳಿದುಕೊಳ್ಳುತ್ತದೆ ಮತ್ತು 3 ವರ್ಗಮೂಲ ಇಲ್ಲಿರುತ್ತದೆ ನೀವಾಗಿ ಪ್ರಯತ್ನಿಸಿ ಈ ಅನುಪಾತವು 2 ಅನುಪಾತ 1 732 ಆಗಿದ್ದು ಇದರ ಉತ್ತರ 1 1547 ಆಗಿರುತ್ತದೆ DmPDmD1 1547 ಹೀಗಾಗಿ ಒಬ್ಬ ವಿನ್ಯಾಸಕಾರರಾಗಿ ಕನಿಷ್ಠವಾದ ಶಕ್ತಿಯ ಸ್ಥಿತಿಯಲ್ಲಿ ಡ್ರ್ಯಾಗ್ ಗರಿಷ್ಠ ವಾದ LD ಗಿಂತ 15 ಪ್ರತಿಶತ ಹೆಚ್ಚಿಗೆ ಇರುತ್ತದೆ ನೀವು ನೋಡಬಹುದು ಕನಿಷ್ಠವಾದ ಶಕ್ತಿಯ ಸ್ಥಿತಿಯಲ್ಲಿ ಡ್ರ್ಯಾಗ್ ಗರಿಷ್ಠವಾದ LD ಗಿಂತ 15 ಪ್ರತಿಶತ ಹೆಚ್ಚಿಗೆ ಇರುತ್ತದೆ ಇದು ಹೇಗೆ ಪ್ರಮುಖವಾಗಿದೆ ಬನ್ನಿ ನೋಡೋಣ ಈಗ ವಿನ್ಯಾಸಕಾರರ ಅರ್ಥವಿವರಣೆಯನ್ನು ಗಮನಿಸಿದಾಗ ವಿನ್ಯಾಸಕಾರರು ಇದನ್ನು ಹೇಗೆ ಉಪಯೋಗಿಸುತ್ತಾರೆ ಎಂಬುದು ತುಂಬಾ ಪ್ರಮುಖವಾಗಿದೆ ಈಗ ಡ್ರ್ಯಾಗ್ 15 ಪ್ರತಿಶತ ಹೆಚ್ಚಿಗೆ ಮಾಡಿದ್ದಲ್ಲಿ ಕನಿಷ್ಠವಾದ ಶಕ್ತಿಯ ಸ್ಥಿತಿಗೆ ಇಲ್ಲಿ ಕನಿಷ್ಠವಾದ ಶಕ್ತಿಯ ಸ್ಥಿತಿ ಎಂದರೆ ಈ ಒಂದು ಸ್ಥಿತಿಯಲ್ಲಿ CL32CDmax ಗಮನಿಸಿದಾಗ ನಿಮಗೆ ಇದು CL32CDS ಹೇಗೆ ಸಿಗುತ್ತದೆ ಎಂದು ಮುಂಚಿನ ಉಪನ್ಯಾಸದಲ್ಲಿ ದೊರಕುತ್ತದೆ ಹೀಗಾಗಿ ಇದು ನಿಜವಾಗಿದ್ದರೆ ಅಂದರೆ ಡ್ರ್ಯಾಗ್ 15 ಪ್ರತಿಶತ ಹೆಚ್ಚಿಗೆ ಆದಲ್ಲಿ CLCD ಈ ರೀತಿ ಬರೆಯಬಹುದು CLCD11 15470 866LDmax ಇದು ಅರ್ಥವಾಯಿತಾ ಇದನ್ನು ಒಬ್ಬ ವಿನ್ಯಾಸಗಾರ ಹೇಗೆ ಉಪಯೋಗಿಸಿಕೊಳ್ಳುತ್ತಾನೆ ಎಂದರೆ ಕನಿಷ್ಠವಾದ ಶಕ್ತಿಯ ಡ್ರ್ಯಾಗ್ 15 ಪ್ರತಿಶತ ಕನಿಷ್ಠವಾದ ಡ್ರ್ಯಾಗ್ ಕಿಂತ ಹೆಚ್ಚಾಗಿರುತ್ತದೆ ಎಂದು ಹೀಗಾಗಿ CLCD ಈಗ ಬದಲಾಯಿಸಬಹುದು ಯಾಕೆಂದರೆ CD 15 ಪ್ರತಿಶತ ಹೆಚ್ಚಿಗೆಆಗಿದೆ ಮತ್ತು ಇದು 11 5 ಆಗಿರುತ್ತದೆ ಹೀಗಾಗಿ ಅದು ಗರಿಷ್ಠವಾದ LD 0 866 ಕೊಡುತ್ತದೆ ಇವೆಲ್ಲವುಗಳನ್ನು ಅರ್ಥ ಮಾಡಿಕೊಂಡ ನಂತರ ಪ್ರಥಮ ವಿನ್ಯಾಸದ ಅಂಶಗಳನ್ನು ಸರಿಪಡಿಸುತ್ತೇವೆ ಉದಾಹರಣೆಗೆ ರೇಂಜ್ ಮತ್ತು ಎಂಡುರನ್ಸ್ಗಳಿಗೆ ಅದು ಸಂಬಂಧಪಟ್ಟಿರುತ್ತದೆ ನೆನಪಿಸಿಕೊಂಡರೆ ಒಂದು ಜೆಟ್ ಮತ್ತು ಪ್ರೋಪೆಲ್ಲರ್ ತೆಗೆದುಕೊಂಡಾಗ ನಾನು ಇಲ್ಲಿ ಮಾತಾಡುತ್ತಿರುವುದು ರೇಂಜ್ ಮತ್ತು ಎಂಡುರನ್ಸ್ ಬಗ್ಗೆ ಹಾಗೂ ಇದನ್ನು ಲೋಯಿಟರ್ ಕೂಡ ಹೇಳಬಹುದು ಅದು ಗರಿಷ್ಠ ವಾದ LD 0 866 ಆಗಿರುತ್ತದೆ ಅದು ಇಲ್ಲಿ ಗರಿಷ್ಠವಾದ LD 0 866 ಸರಿಯಾಗಿರುತ್ತದೆ ನೀವು ಈ ರೇಂಜ್ ಸೂತ್ರವನ್ನು ಜೆಟ್ ಆಧಾರಿತ ವಿಮಾನವನ್ನು ಗಮನಿಸಿದಾಗ ಗರಿಷ್ಠವಾದ ರೇಂಜ್ ಸ್ಥಿತಿಗೆ CL32CD ಗರಿಷ್ಠವಾಗಿರುತ್ತದೆ ಹೀಗಾಗಿ ಇದು ಕನಿಷ್ಠವಾದ ಶಕ್ತಿ ಸ್ಥಿತಿಯ ತರಹ ಆಗಿರುತ್ತದೆ ಅದನ್ನು ನಾನು ಪರಿಗಣಿಸಿದರೆ CLCD ಗರಿಷ್ಠ LD 0 866 ಆಗಿರುತ್ತದೆ ಆದರೆ ಜೆಟ್ ವಿಮಾನ ಎಂಡುರನ್ಸ್ LD ಗರಿಷ್ಠವಾದಾಗ ಮಾತ್ರ ಗರಿಷ್ಠವಾಗಿರುತ್ತದೆ ಹೀಗಾಗಿ ನಾನು ಇಲ್ಲಿ LD ಗರಿಷ್ಠ ಉಪಯೋಗಿಸುತ್ತಿದ್ದೆ ಒಂದು ಪ್ರೋಪೆಲ್ಲರ್ ಆಧಾರಿತ ವಿಮಾನದಲ್ಲಿ ಗರಿಷ್ಠವಾದ ರೇಂಜ್ ಅದು ಗರಿಷ್ಟ LD ನಲ್ಲಿ ಚಲಿಸುವಾಗ ಸಿಗುತ್ತದೆ ಹಾಗೆ ಎಂಡುರನ್ಸ್ ಗೋಸ್ಕರ ಅದು CL32CD 0 86 LD ಗರಿಷ್ಠ ನೀಡಬೇಕು ನಿಮಗೆ ಇದು ವಿಚಿತ್ರವಾಗಿ ಕಾಣಬಹುದು ಇಲ್ಲಿಯವರೆಗೆ ನಾನು ಯಾವ ಪುಸ್ತಕಗಳು ಬೇಕಾಗುತ್ತದೆ ಅಥವಾ ಉಪಯೋಗಿಸಬಹುದು ಎಂದು ತಿಳಿಸಿಲ್ಲ ಆದರೆ ಮುಂದಿನ ಉಪನ್ಯಾಸದಲ್ಲಿ ಹೇಳುತ್ತೇನೆ ನಾನು 2 3 ಪುಸ್ತಕಗಳನ್ನು ಉಪಯೋಗಿಸುತ್ತಿದ್ದೇನೆ ಹೀಗಾಗಿ ಆರಂಭದ ವಿಷಯಗಳ ಗೋಸ್ಕರ ನಾನು ರೆಮರ ಪುಸ್ತಕವನ್ನು ರೆಮರ ಬರೆದಿರುವಂತಹ ಜನಪ್ರಿಯ ಪುಸ್ತಕ ವಿಮಾನ ವಿನ್ಯಾಸ ನಿಮಗೆ ತಿಳಿದಿರಬೇಕು ಹಾಗೂ ಅದರ ವಿವರಗಳನ್ನು ನಿಮಗೆ ತಿಳಿಸುತ್ತೇನೆ ದಯವಿಟ್ಟು ನೆನಪಿನಲ್ಲಿಟ್ಟುಕೊಳ್ಳಿ ನಾವು ಏಕೆ ಪುನರಾವರ್ತಿಸುತ್ತಿದೆವೆ ಏಕೆಂದರೆ ಒಬ್ಬ ವಿನ್ಯಾಸಕಾರರಿಗೆ ವಿಮಾನ ತೂಕವು ಏನಾಗಿರಬಹುದು ಇದು ಒಂದು ದೊಡ್ಡ ಪ್ರಶ್ನೆ ಹೇಗೆ ನನಗೆ ಗೊತ್ತಾಗುತ್ತದೆ ತೂಕ ಎಷ್ಟು ಆಗಿರುತ್ತದೆ ಅದೃಷ್ಟದಿಂದ ನಮ್ಮ ಈ ಸ್ಥಿತಿಯು ಇತಿಹಾಸದ ಮಾಹಿತಿಗಳಿಲ್ಲದ ರೈಟ್ ಬ್ರದರ್ಸ್Wright Brother's ಕಾಲದ್ದು ಆಗಿಲ್ಲ ನೋಡಿ ಅವರು ಎಷ್ಟು ಅದ್ಭುತವಾಗಿದ್ದರು ನಾನು ಈ ರೈಟ್ ಬ್ರದರ್ಸ್Wright Brother's ದಿಂದ ಹೇಳುತ್ತಿದ್ದೇನೆ ಆದರೂ ಒಂದು ಒಳ್ಳೆಯ ಸಾರ್ವಜನಿಕ ವಿಮಾನವನ್ನು ನಾವು ವಿನ್ಯಾಸ ಮಾಡಿಲ್ಲ ಯಾಕೆ ನನ್ನ ಕೆಲವು ಸ್ನೇಹಿತರು ಹೇಳುತ್ತಿದ್ದರು ಅವರು ರೈಟ್ ಬ್ರದರ್ಸ್ Wright Brother's ಆದರೆ ನಾವು ಮಾತ್ರ ಬ್ರದರ್ಸ್ Brother's ರೈಟ್ ಇಲ್ಲ ಅಷ್ಟೇ ರಾಂಗ್ ಇದೆ ಹೀಗಾಗಿ ಇದೆ ನನ್ನ ಉಪನ್ಯಾಸಕ್ಕೆ ಪ್ರೇರಣೆಯಾಗಿದೆ ಏನಂದರೆ ಈ ಎಲ್ಲಾ ಉಪನ್ಯಾಸಗಳ ನಂತರ ನಾವು ಈ ರೈಟ್ ಬ್ರದರ್ಸ್ Wright Brother's ಕ್ರಿಯೆ ಶುರು ಮಾಡಿದ್ದೇವೆ ಎಂದು ಏಕೆಂದರೆ ನಾನು ರಾಂಗ್ ಬ್ರದರ್ಸ್ wrong Brother's ಒಬ್ಬ ಏಕೆಂದರೆ ನಾನು ಕೂಡ ಸಾರ್ವಜನಿಕ ವಿಮಾನದ ವಿನ್ಯಾಸ ಮಾಡುವುದರಲ್ಲಿ ಸೋತಿದ್ದೇನೆ ಪ್ರಥಮವಾದ ಪ್ರಶ್ನೆಯೆಂದರೆ ಎಷ್ಟು ರೇಂಜ್ ವಿಮಾನ ಕಡಿಮೆ ರೇಂಜ್ ಅಥವಾ ಹೆಚ್ಚು ರೇಂಜ್ ನಂತರ ಬರುವುದು ಎಷ್ಟು ಪ್ರಯಾಣಿಕರು ಹಾಗೂ ಯಾವ ವೇಗದಲ್ಲಿ ಚಲಿಸಬೇಕು ಅದೃಷ್ಟ ವಾಗಿ ನೀವು ಏನು ಹುಡುಕುತ್ತೀರಾ ಅದು ಈಗಾಗಲೇ ಡೇಟಾಬೇಸ್ನಲ್ಲಿ ಇದೆ ಈಗ ಒಂದು ಸಾಮಾನ್ಯವಾದ ವಿಮಾನವನ್ನು ನಿರ್ಧರಿಸುವುದು ಸುಲಭ ಎನಿಸಿದರೆ ಅದರ ಮಿಷನ್ ಗೋಸ್ಕರ ನೀವು ಏನೆಲ್ಲ ನೋಡುತ್ತೀರಾ ಸನಿಹ ದಾಗಿ ಅಲ್ಲಿಂದ ನೀವು ನನ್ನ ವಿಮಾನಗೋಸ್ಕರ ಕೆಲವೊಂದು ಸಂಖ್ಯೆಗಳನ್ನು ತೂಕಕ್ಕೆ ತೆಗೆದುಕೊಳ್ಳಬಹುದು ನಾನು ಇದನ್ನು ಹೇಳುವಾಗ ದಯವಿಟ್ಟು ಗಮನಿಸಿ ನಾನು ಇಲ್ಲಿ ಏನು ಹೇಳಲು ಇಚ್ಚಿಸುತ್ತೇನೆ ಎಂದರೆ ನಾವು ಈ ಹಿಂದಿನ ಮಾಹಿತಿಗಳನ್ನು ಉಪಯೋಗಿಸಿ ಆರಂಭಿಕ ಸಂಖ್ಯೆಗಳನ್ನು ಕಂಡುಹಿಡಿಯುತ್ತದೆ ಉದಾಹರಣೆಗೆ ಇದು W ಸಂಪೂರ್ಣ ವಿಮಾನದ ತೂಕ ಅಲ್ಲ ಇದರಲ್ಲಿ ನೀವು ಈಗ ಅದನ್ನು ತಯಾರಿಸುವ ವಿಧಾನ ಎನ್ನಬಹುದು ತೂಕದಿಂದ ತಯಾರಿಸುವ ವಿಧಾನ ಇದನ್ನು ನಾವು ವಿವಿಧ ಅಂಗಗಳಲ್ಲಿ ನೋಡೋಣ ಉದಾಹರಣೆಗೆ ಸಿಬ್ಬಂದಿಗಳ ತೂಕ ಸರಕುಗಳ ತೂಕ ನಮಗೆ ತಿಳಿದಿರುತ್ತದೆ ಪ್ರಯಾಣಿಕರ ತೂಕ ಅಥವಾ ಸೇನೆಯ ಸರಕುಗಳು ನಮಗೆ ತಿಳಿದಿರುತ್ತದೆ ಇಂಧನದ ತೂಕವು ಹಾಗೂ ಖಾಲಿ ವಿಮಾನದ ತೂಕವು ಗೊತ್ತಿರುತ್ತದೆ ಈ ಖಾಲಿ ವಿಮಾನದ ತೂಕ ತುಂಬಾ ಅವಶ್ಯಕ ಹಾಗೂ ಈ 4 ರಲ್ಲಿ ಇದು ತುಂಬಾ ಕಡಿಮೆ ಇದೆ ಹಾಗೂ ಮುಂಚಿತವಾಗಿ ತಿಳಿದಿದೆ ಆದರೆ Wf ಇಂಧನದ ತೂಕ ಆಗಿದ್ದು We ಖಾಲಿ ವಿಮಾನದ ತೂಕ ನಾವು ಕಂಡುಹಿಡಿಯಬೇಕು ಇದಕ್ಕಾಗಿ ಮುಂಚಿನ ಮಾಹಿತಿಗಳನ್ನು ನಾವು ತುಂಬಾ ಉಪಯೋಗಿಸುತ್ತೇವೆ ಇದನ್ನು ನಾನು ಸರಿಪಡಿಸಿ ಬರೆದಾಗ ಅಥವಾ Wf ಈ ರೀತಿ ಬರೆದಾಗ WfWfWoWo ಮತ್ತು WeWeWoWo ಇದರ ಅರ್ಥವು ಈ ಮುಂಚಿನ ಮಾಹಿತಿಯ ಪ್ರಕಾರ ಏನಾಗಿರುತ್ತದೆ ಎಂದರೆ ಈ ಅನುಪಾತವು WfWo ಮುಂಚಿನ ಮಾಹಿತಿಯ ಪ್ರಕಾರ ನನಗೆ ತಿಳಿದಿದ್ದರೆ We Wo ನನಗೆ ತಿಳಿದಿದ್ದರೆ ನನ್ನ ಜೀವನವು ತುಂಬಾ ಸುಲಭವಾಗುತ್ತಿತ್ತು ಹಾಗೂ ಸಂಖ್ಯಾಶಾಸ್ತ್ರದ ಪ್ರಕಾರ ಏನೆಲ್ಲಾ ಲಭ್ಯವಿದೆಯೋ ಅವೆಲ್ಲವೂ ಇದೇ ರೂಪದಲ್ಲಿ ಲಭ್ಯವಿವೆ ಹೀಗಾಗಿ ಮುಂಚಿನ ಸರಾಸರಿ ತೂಕವನ್ನು ಕಂಡುಹಿಡಿಯಲು ಇದು ಸರಳವಾಗಿರುತ್ತದೆ ಇನ್ನೊಂದು ವಿಷಯವನ್ನು ಗಮನಿಸಬೇಕಾಗಿದೆ ಅದು Wf ಇಂಧನದ ತೂಕ ಇದು ಮಿಷನ್ ಆಧಾರಿತವಾಗಿರುತ್ತದೆ ನೀವು ಟೇಕಾಫ್ ಕ್ರೂಜ್ ತ್ವರಿತವಾಗಿ ಸುವುದು ಧುಮುಕುವುದು ಪುನಹ ಮೇಲೆ ಹೋಗುವುದು ಇವೆಲ್ಲವೂ ಆಗಿರಬಹುದು ಹೀಗಾಗಿ ಮುಂದಿನ ಉಪನ್ಯಾಸದಲ್ಲಿ ನಾವು ಈ ವಿಷಯಗಳಿಂದ ಶುರು ಮಾಡೋಣ ಮುಂಚೆಯ ಮಾಹಿತಿಗಳನ್ನು ಉಪಯೋಗಿಸಿ ನಾನು ಆರಂಭಿಕ ತೂಕವನ್ನು ಹೇಗೆ ಪಡೆಯಬಹುದು ಅಲ್ವಾ ಹಾಗೂ ನಾವು ಈ ಮಿಷಿನ್ ರೇಖಾಕೃತಿಯ ಬಗ್ಗೆ ಮಾತನಾಡೋಣ